ನಮಸ್ಕಾರ ನಿನ್ನೆ ನಾವು ವಿವಿಧ ಸರ್ಕ್ಯೂಟ್ ಅಂಶಗಳಾದ ಪ್ರತಿರೋಧ resistance ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ನಂತಹ ಬಗ್ಗೆ ಮಾತನಾಡಿದ್ದೇವೆ ನಾವು ಅವುಗಳ ಗುಣಲಕ್ಷಣಗಳನ್ನು ನೋಡಿದ್ದೇವೆ ಮತ್ತು ಆ ಅಂಶಗಳಿಗೆ ಆಡಳಿತ ಸಮೀಕರಣಗಳನ್ನು ಸಹ ನಾವು ನೋಡಿದ್ದೇವೆ ಓಮ್ಸ್ ಲಾ ನOhm's Law ಬಗ್ಗೆಯೂ ಚರ್ಚಿಸಿದ್ದೇವೆ ಈಗ ಆ ಚರ್ಚೆಯನ್ನು ಮುಂದುವರಿಸುತ್ತೇವೆ ಮತ್ತು ವಿದ್ಯುತ್ ಸರ್ಕ್ಯೂಟ್ನelectrical circuit ವಿಶ್ಲೇಷಣೆಗೆ ಮುಖ್ಯವಾದ ಇತರ ಮೂಲಭೂತ ಲಾ ಗಳು ಯಾವುವು ಎಂಬುದನ್ನು ನೋಡಲು ಪ್ರಯತ್ನಿಸುತ್ತೇವೆ ಈಗ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ಓಮ್ಸ್ ಲಾ Ohm's Law ಸ್ವತಃ ಸಾಕಾಗುವುದಿಲ್ಲ ಆದ್ದರಿಂದ ಕಿರ್ಚಾಫ್Kirchhoff's ಅವರ ಎರಡು ಲಾಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಅವುಗಳು ದೊಡ್ಡ ಪ್ರಮಾಣದ ವಿದ್ಯುತ್ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ಸಾಕಷ್ಟು ಮತ್ತು ಶಕ್ತಿಯುತ ಸಾಧನಗಳಾಗಿವೆ ಈ ಎರಡು ಲಾಗಳು ಯಾವುವು ಈ ಎರಡು ಲಾಗಳು ಕಿರ್ಚಾಫ್ನ ಕರೆಂಟ್ ಲಾKirchhoff's current law ಮತ್ತು ಕಿರ್ಚಾಫ್ನ ವೋಲ್ಟೇಜ್ ಲಾ Kirchhoff's voltage law ಕಿರ್ಚಾಫ್ Kirchhoff's ಅವರ ಕರೆಂಟ್ ಲಾ ಮೊದಲನೆಯಲಾದು ಚಾರ್ಜ್ ಸಂರಕ್ಷಣೆಯ ಲಾ ವನ್ನು ಆಧರಿಸಿದೆ ಅಂದರೆ ನಿರ್ದಿಷ್ಟ ವ್ಯವಸ್ಥೆಯಲ್ಲಿನ ಬೀಜಗಣಿತದ ಶುಲ್ಕಗಳು ಬದಲಾಗುವುದಿಲ್ಲ ಮತ್ತು ಈ ಕಿರ್ಚಾಫ್ನ ಕರೆಂಟ್ ಲಾKirchhoff's current law ನಿರ್ದಿಷ್ಟ ನೋಡ್ನಲ್ಲಿ ಅಥವಾ ಮುಚ್ಚಿದ ಗಡಿಯಲ್ಲಿ ಪ್ರವೇಶಿಸುವ ಬೀಜಗಣಿತದ ಪ್ರವಾಹಗಳ ಮೊತ್ತವು ಯಾವಾಗಲೂ 0 ಆಗಿರುತ್ತದೆ ಎಂದು ಹೇಳುತ್ತದೆ ನೀವು ಅದನ್ನು ಗಣಿತಶಾಸ್ತ್ರದಲ್ಲಿ ಹೇಗೆ ಪ್ರತಿನಿಧಿಸುತ್ತೀರಿ in ನ ಸಂಕಲನದಂತೆ ನೀವು ಅದನ್ನು ಪ್ರತಿನಿಧಿಸುವಿರಿ ಅದು ಕರೆಂಟ್ n ನೇ ಅಂಶಕ್ಕೆ ಅಥವಾ ಸರ್ಕ್ಯೂಟ್ನ n ನೇ ಶಾಖೆಗೆ ಹರಿಯುತ್ತದೆ ಆದ್ದರಿಂದ n ನೇ ಶಾಖೆಯಲ್ಲಿ in ಕರೆಂಟ್ ಹರಿಯುತ್ತಿದೆ ಆದ್ದರಿಂದ ಶಾಖೆಯಲ್ಲಿ ಹರಿಯುವ ಎಲ್ಲಾ ಕರೆಂಟ್ಗಳ ಸಂಕಲನವು ಎಲ್ಲಾ ಶಾಖೆಗಳಲ್ಲಿ 0 ಕ್ಕೆ ಸಮನಾಗಿರುತ್ತದೆ ಮತ್ತು n ಎಂಬುದು 1 ರಿಂದ N ಗೆ ಸಮನಾಗಿರುತ್ತದೆ ಎಂದು ಕೆಸಿಎಲ್ ಹೇಳುತ್ತದೆ ಇಲ್ಲಿ N ಎಂದರೆ ಆ ನಿರ್ದಿಷ್ಟ ನೋಡ್ಗೆ ಸಂಪರ್ಕಗೊಂಡಿರುವ ಒಟ್ಟು ಶಾಖೆಗಳ ಸಂಖ್ಯೆ ನಾವು ಇಲ್ಲಿ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುತ್ತಿದ್ದಾರೆ ಅಥವಾ ನಿರ್ದಿಷ್ಟ ಮುಚ್ಚಿದ ಗಡಿಯಿಂದ ಬರುವ ಅಥವಾ ಹೊರಬರುವ ಒಟ್ಟು ಶಾಖೆಗಳ ಸಂಖ್ಯೆ ಎಂದು ನೀವು ಹೇಳಬಹುದು ಈಗ ಈ ಲಾ ದಲ್ಲಿ ಟರ್ಮಿನಲ್ಗಳನ್ನು ಪ್ರವೇಶಿಸುವ ಕರೆಂಟ್ ಅನ್ನು ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ನೋಡ್ನಿಂದ ಹೊರಹೋಗುವ ಕರೆಂಟ್ ಋಣಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನೀವು ಈ ನಿರ್ದಿಷ್ಟ ಅಂಕಿ ಅಂಶವನ್ನು ನೋಡಿದರೆ ಮತ್ತು ಕರೆಂಟ್ ಮತ್ತು ಹೊರಹೋಗುವ ನೋಡ್ನಲ್ಲಿ ಕಿರ್ಚಾಫ್ನ ಕರೆಂಟ್ ಲಾKirchhoff's current law ವನ್ನು ಅನ್ವಯಿಸಲು ಪ್ರಯತ್ನಿಸಿದರೆ ಕರೆಂಟ್ i1 ನೋಡ್ನೊಳಗೆ ಹೋಗುತ್ತದೆ ಆದ್ದರಿಂದ ಅದು ಸಕಾರಾತ್ಮಕವಾಗಿರುತ್ತದೆ ಕರೆಂಟ್ i2 ಹೊರಬರುತ್ತಿದೆ ಆದ್ದರಿಂದ ಅದು ಋಣಾತ್ಮಕ ಅಂತೆಯೇ i3 ಸಕಾರಾತ್ಮಕವಾಗಿದೆ ಮತ್ತು i4 ಮತ್ತು i5 ಋಣಾತ್ಮಕವಾಗಿರುತ್ತದೆ ಮತ್ತು ಎಲ್ಲಾ ಕರೆಂಟ್ಗಳ ಮೊತ್ತವು 0 ಕ್ಕೆ ಸಮನಾಗಿರುತ್ತದೆ ಇದು ಕೆಸಿಎಲ್ನ ನಿರ್ದಿಷ್ಟ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಅಥವಾ ಪರ್ಯಾಯವಾಗಿ ನೀವು i1 ಪ್ಲಸ್ i3 i2 ಪ್ಲಸ್ i4 ಪ್ಲಸ್ i5 ಗೆ ಸಮಾನವಾಗಿರುತ್ತದೆ ಎಂದು ಬರೆಯಬಹುದು ಆದ್ದರಿಂದ ಏನು ತೀರ್ಮಾನಿಸಬಹುದು ಎಂದರೆ ನೋಡ್ಗೆ ಪ್ರವೇಶಿಸುವ ಕರೆಂಟ್ಗಳ ಮೊತ್ತವು ನೋಡ್ನಿಂದ ಹೊರಹೋಗುವ ಕರೆಂಟ್ಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಈಗ ಕಿರ್ಚಾಫ್ನ ಎರಡನೇ ನಿಯಮದ ಬಗ್ಗೆ ಮಾತನಾಡೋಣ ಮತ್ತು ಈ ಎರಡನೆಯ ನಿಯಮವು ಶಕ್ತಿಯ ಸಂರಕ್ಷಣೆಯ ತತ್ವವನ್ನು ಆಧರಿಸಿದೆ ಈ ಕಿರ್ಚಾಫ್ನ ವೋಲ್ಟೇಜ್ ಲಾKirchhoff's voltage law ನಿರ್ದಿಷ್ಟ ಮುಚ್ಚಿದ ಲೂಪ್ ಸುತ್ತಲಿನ ಎಲ್ಲಾ ವೋಲ್ಟೇಜ್ಗಳ ಬೀಜಗಣಿತ ಮೊತ್ತ 0 ಎಂದು ಹೇಳುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ Vm ಒಂದು ಲೂಪ್ನಲ್ಲಿ ಸಂಪರ್ಕಗೊಂಡಿರುವ ಒಂದು ನಿರ್ದಿಷ್ಟ ಅಂಶದಾದ್ಯಂತದ ವೋಲ್ಟೇಜ್ ಆಗಿದೆ ಮತ್ತು ನೀವು ಎಲ್ಲಾ ವೋಲ್ಟೇಜ್ಗಳನ್ನು ನಿರ್ದಿಷ್ಟ ಲೂಪ್ನಲ್ಲಿ ಎಲ್ಲಾ ಅಂಶಗಳಾದ್ಯಂತ ಒಟ್ಟುಗೂಡಿಸಿದರೆ ನೀವು ಪಡೆಯುತ್ತೀರಿ ವೋಲ್ಟೇಜ್ನ ಸಂಕಲನವು ಯಾವಾಗಲೂ 0 ಮತ್ತು m ಆಗಿರುತ್ತದೆ 1 ರಿಂದ M ವರೆಗೆ ಇರುತ್ತದೆ ಅಲ್ಲಿ ನಾವು ಲೂಪ್ ಮತ್ತುVm ನಲ್ಲಿನ ವೋಲ್ಟೇಜ್ಗಳ ಸಂಖ್ಯೆಯಲ್ಲಿ mth ವೋಲ್ಟೇಜ್ ಎಂದು ಪರಿಗಣಿಸಿದ್ದೇವೆ ಈಗ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ಕಿರ್ಚಾಫ್ ವೋಲ್ಟೇಜ್ ಲಾವನ್ನು ನೀವು ಹೇಗೆ ವಿಶ್ಲೇಷಿಸುತ್ತೀರಿ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನೋಡೋಣ ಅಲ್ಲಿ ಎಲ್ಲಾ ಅಂಶಗಳನ್ನು ನಿರ್ದಿಷ್ಟ ಲೂಪ್ನಲ್ಲಿ ಸಂಪರ್ಕಿಸಲಾಗಿದೆ ಆದ್ದರಿಂದ ಈ ಲೂಪ್ ಮುಚ್ಚಿದ ಲೂಪ್ ಆಗಿದೆ ಈ ನಿರ್ದಿಷ್ಟ ಲೂಪ್ಗಾಗಿ ಕಿರ್ಚಾಫ್ ವೋಲ್ಟೇಜ್ ಲಾವನ್ನು ಅನ್ವಯಿಸಿದರೆ ಏನು ಬರೆಯುತ್ತೇವೆ ನಾವು v1 ರಿಂದ ಪ್ರಾರಂಭಿಸೋಣ ಏಕೆಂದರೆ ನಾವು v1 ರಿಂದ ಪ್ರಾರಂಭಿಸುತ್ತಿದ್ದೇವೆ ಅಂದರೆ ನಾವು ವೋಲ್ಟೇಜ್ ಮೂಲದ ಋಣಾತ್ಮಕ ಟರ್ಮಿನಲ್ ಒಳಗೆ ಹೋಗುತ್ತಿದ್ದೇವೆ ಮತ್ತು ವೋಲ್ಟೇಜ್ ಮೂಲದ ಧನಾತ್ಮಕ ಟರ್ಮಿನಲ್ನಿಂದ ಹೊರಬರುತ್ತಿದ್ದೇವೆ ಧನಾತ್ಮಕ ಟರ್ಮಿನಲ್ಗೆ ಋಣಾತ್ಮಕ ಸಮಯದಲ್ಲಿ ವೋಲ್ಟೇಜ್ ಏರುತ್ತಿದೆ ಎಂದರ್ಥ ಆದ್ದರಿಂದ ನಾವು ಅದನ್ನು v1 ನ ಮೈನಸ್ನಂತೆ ಪ್ರತಿನಿಧಿಸುತ್ತೇವೆ ತದನಂತರ ಪ್ರತಿರೋಧಕ್ಕಾಗಿ v2 ಧನಾತ್ಮಕವಾಗಿರುತ್ತದೆ ಏಕೆಂದರೆ ನಾವು ಧನಾತ್ಮಕ ಬದಿಗೆ ಪ್ರವೇಶಿಸುತ್ತಿದ್ದೇವೆ ಮತ್ತು ಋಣಾತ್ಮಕದಿಂದ ಹೊರಬರುತ್ತೇವೆ ಆದ್ದರಿಂದ ಇಲ್ಲಿ ಇದು ವೋಲ್ಟೇಜ್ ಡ್ರಾಪ್ ಆಗಿದೆ ಆದ್ದರಿಂದ ವೋಲ್ಟೇಜ್ ಡ್ರಾಪ್ಗಾಗಿ ನಾವು ಧನಾತ್ಮಕ ಮತ್ತು ವೋಲ್ಟೇಜ್ ಏರಿಕೆ ಎಂದು ಬರೆಯುತ್ತಿದ್ದೇವೆ ವೋಲ್ಟೇಜ್ v3 ಗಾಗಿ ನಾವು ಮತ್ತೆ ಧನಾತ್ಮಕವಾಗಿ ಬರೆಯುತ್ತೇವೆ ಏಕೆಂದರೆ ಪ್ರತಿರೋಧದಾದ್ಯಂತ ನಾವು ವೋಲ್ಟೇಜ್ ಡ್ರಾಪ್ ಅನ್ನು ನೋಡುತ್ತೇವೆ ಮತ್ತು ನಂತರ ನಾವು ಈ ವೋಲ್ಟೇಜ್ ಮೂಲವನ್ನು ದಾಟಿದಾಗ ವೋಲ್ಟೇಜ್ ಮತ್ತೆ ಧನಾತ್ಮಕವಾಗಿ ಋಣಾತ್ಮಕ ರೂಪದಲ್ಲಿ ಏರುತ್ತಿದೆ ಆದ್ದರಿಂದ ನಾವು ವೋಲ್ಟೇಜ್ ಅನ್ನು v4 ನ ಋಣಾತ್ಮಕವಾಗಿ ತೆಗೆದುಕೊಂಡಿದ್ದೇವೆ ತದನಂತರ ಮತ್ತೆ ಪ್ರತಿರೋಧಕ ಅಂಶ v5 ಅಡ್ಡಲಾಗಿ ಅದು ವೋಲ್ಟೇಜ್ ಡ್ರಾಪ್ ಆದ್ದರಿಂದ ಧನಾತ್ಮಕ v5 ಎಂದು ಹೇಳುತ್ತೇವೆ ಈಗ ನೀವು ಈ ಸಮೀಕರಣದಲ್ಲಿನ ಅಂಶಗಳನ್ನು ಮರುಹೊಂದಿಸಿದರೆ ನಾವು v1 v4 v2 v3 v5 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ಹೇಳಬಹುದು ಈಗ ಇದರಿಂದ ನೀವು ಏನು ತೀರ್ಮಾನಿಸಬಹುದು ನಿರ್ದಿಷ್ಟ ಲೂಪ್ನಲ್ಲಿನ ವೋಲ್ಟೇಜ್ ಹನಿಗಳ ಮೊತ್ತವು ವೋಲ್ಟೇಜ್ ಏರಿಕೆಯ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಈಗ ಸರಣಿ ನಿರೋಧಕಗಳು ಮತ್ತು ವೋಲ್ಟೇಜ್ ವಿಭಾಗದ ಪರಿಕಲ್ಪನೆಗಳ ಬಗ್ಗೆ ಮಾತನಾಡೋಣ ಸರಣಿಯಲ್ಲಿ ಎರಡು ಪ್ರತಿರೋಧಕಗಳು ಸಂಪರ್ಕಗೊಂಡಿರುವ ಒಂದೇ ಸರ್ಕ್ಯೂಟ್ ಅನ್ನು ನಾವು ನೋಡೋಣ ಮತ್ತು ಒಂದೇ ಕರೆಂಟ್ವು ಎರಡೂ ರೆಸಿಸ್ಟರ್ಗಳ ಮೂಲಕ ಹರಿಯುತ್ತಿದೆ ಏಕೆಂದರೆ ಅವುಗಳು ಸರಣಿಯಲ್ಲಿ ಸಂಪರ್ಕ ಹೊಂದಿವೆ ಮತ್ತು ಅದು ಲೂಪ್ ಅನ್ನು ಪೂರ್ಣಗೊಳಿಸುತ್ತಿದೆ ಹಾಗಾದರೆ ನೀವು ಯಾವ ಲಾವನ್ನು ಅನ್ವಯಿಸಬಹುದು ಈಗ ಕಿರ್ಚಾಫ್ ವೋಲ್ಟೇಜ್ ಲಾ ವನ್ನು ಅನ್ವಯಿಸಬಹುದು ಈಗ ಕರೆಂಟ್ವು ಒಂದೇ ಆಗಿರುತ್ತದೆ ಆದ್ದರಿಂದ ರೆಸಿಸ್ಟರ್ R1 ಗೆ ಅಡ್ಡಲಾಗಿರುವ ವೋಲ್ಟೇಜ್ ಡ್ರಾಪ್ ಅನ್ನು v1iR1 ಎಂದು ಬರೆಯಬಹುದು ಮತ್ತು ಅದೇ ರೀತಿ ರೆಸಿಸ್ಟರ್ 2 ವಿರುದ್ಧ ವೋಲ್ಟೇಜ್ ಡ್ರಾಪ್ v2iR2 ಆಗಿರುತ್ತದೆ ಆದ್ದರಿಂದ ಕಿರ್ಚಾಫ್ ವೋಲ್ಟೇಜ್ ಲಾನಿಂದ ಒಟ್ಟು ವೋಲ್ಟೇಜ್ ನೀವು vv1v2 ಅನ್ನು ಬರೆಯಬಹುದು ಈಗ ಕರೆಂಟ್ ಸಾಮಾನ್ಯವಾದ್ದರಿಂದ ನೀವು ಕರೆಂಟ್ ಅನ್ನು ಹೊರತೆಗೆಯಬಹುದು ಮತ್ತು ನೀವು vv1v2iR1R2 iReqಅನ್ನು ಪಡೆಯುತ್ತೀರಿ ಆದ್ದರಿಂದ ಈ ಸಮೀಕರಣ ಈ ನಿರ್ದಿಷ್ಟ ಸಮೀಕರಣದ ಈ ನಿರ್ದಿಷ್ಟ ವಿಭಾಗವನ್ನು ಈ ಚಿತ್ರದ ಸಹಾಯದಿಂದ ಪ್ರತಿನಿಧಿಸಲಾಗುತ್ತದೆ ಅಲ್ಲಿ ನಾವು v ವೋಲ್ಟೇಜ್ ಮೂಲವನ್ನು ಹೊಂದಿದ್ದೇವೆ ಮತ್ತು R1 ಮತ್ತು R2 ಎರಡೂ ಪ್ರತಿರೋಧಕಗಳ ಸಮಾನ ಪ್ರತಿರೋಧಕವನ್ನು ಹೊಂದಿದ್ದೇವೆ ಆದ್ದರಿಂದ ReqR1R2 ಈಗ ನೀವು ಈ ನಿರ್ದಿಷ್ಟ ಸಮೀಕರಣವನ್ನು ಸಾಮಾನ್ಯೀಕರಿಸಿದರೆ ನೀವು ಅದನ್ನು ಬಹು ನಿರೋಧಕಗಳಿಗೆ ವಿಸ್ತರಿಸಬಹುದು ಆದ್ದರಿಂದ ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಯಾವುದೇ ಸಂಖ್ಯೆಯ ಪ್ರತಿರೋಧಕಗಳಿಗೆ ಸಮಾನವಾದ ಪ್ರತಿರೋಧವು ವೈಯಕ್ತಿಕ ಪ್ರತಿರೋಧಗಳ ಸಂಕಲನವಾಗಿದೆ ಆದ್ದರಿಂದ ನೀವು R1 R2 ನಂತಹ ಸರಣಿಯಲ್ಲಿ n ಪ್ರತಿರೋಧಗಳನ್ನು ಹೊಂದಿದ್ದರೆ Rn ವರೆಗೆ ಸಮಾನ ಪ್ರತಿರೋಧ ಯಾವುದು ಸಮಾನ ಪ್ರತಿರೋಧವು ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಎಲ್ಲಾ ಪ್ರತಿರೋಧಗಳ ಸಂಕಲನವಾಗಿದೆ ReqR1R2Rni1nRi ಈಗ ವೋಲ್ಟೇಜ್ ಅನ್ನು ಪ್ರತಿರೋಧಕಗಳ ನಡುವೆ ವಿಂಗಡಿಸಲಾಗಿದೆ ಅವುಗಳ ಪ್ರತಿರೋಧಗಳಿಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಪ್ರತಿರೋಧಕ Rn ಇದೆ ಎಂದು ಭಾವಿಸೋಣ ಮತ್ತು ಆ ಪ್ರತಿರೋಧಕದಾದ್ಯಂತ ವೋಲ್ಟೇಜ್ vn ಆಗಿದೆ ನಂತರ vnRnR1R2Rnv ಈಗ ಪ್ರತಿರೋಧಕಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿರುವ ಪ್ರಕರಣದ ಬಗ್ಗೆ ಮಾತನಾಡೋಣ ಅಲ್ಲಿ ನಾವು ಕರೆಂಟ್ ವಿಭಾಗವನ್ನು ಅನುಸರಿಸುತ್ತೇವೆ ಎಂದು ಹೇಳುತ್ತೇವೆ ಆದ್ದರಿಂದ ವೋಲ್ಟೇಜ್ R1 ಮತ್ತು R2 ಗೆ ಸಮಾನಾಂತರವಾಗಿರುವ ಈ ಅಂಕಿ ಅಂಶವನ್ನು ಈಗ ತೆಗೆದುಕೊಳ್ಳೋಣ ಆದ್ದರಿಂದ R1 ಮೂಲಕ ಹರಿಯುವ ಕರೆಂಟ್ i1 ಆಗಿರುತ್ತದೆ ಮತ್ತು R2 ಮೂಲಕ ಹರಿಯುವ ಕರೆಂಟ್ವು i2 ಆಗಿರುತ್ತದೆ ಈ ಎರಡು ಸಮಾನಾಂತರವಾಗಿರುವುದರಿಂದ ನೀವು ಏನು ಅನ್ವಯಿಸಬಹುದು ನೀವು ಕಿರ್ಚಾಫ್ ಅವರ ಕರೆಂಟ್ ಲಾ ವನ್ನು Kirchhoff's current lawಅನ್ವಯಿಸಬಹುದು ಆದ್ದರಿಂದ ಮೂಲಭೂತವಾಗಿ ನೀವು ಯಾವಾಗಲೂ ಹೆಬ್ಬೆರಳು ನಿಯಮದಂತೆ ತೆಗೆದುಕೊಳ್ಳಬಹುದಾದ ಒಂದು ಪ್ರಮುಖ ವಿಷಯವೆಂದರೆ ನೀವು ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಅಂಶಗಳನ್ನು ನೋಡಿದಾಗ ನೀವು ಕಿರ್ಚಾಫ್ನ ವೋಲ್ಟೇಜ್ ಲಾ ವನ್ನುKirchhoff's voltage law ಅನ್ವಯಿಸಬಹುದು ಮತ್ತು ಸಮಾನಾಂತರ ಶೈಲಿಯಲ್ಲಿ ಸಂಪರ್ಕಗೊಂಡಿರುವ ಅಂಶಗಳನ್ನು ನೀವು ನೋಡಿದಾಗ ನೀವು ಕಿರ್ಚಾಫ್ನ ಕರೆಂಟ್ ಲಾ ವನ್ನುKirchhoff's current law ಬಳಸಬಹುದು ಆದ್ದರಿಂದ ಇವು 2 ಪ್ರಮುಖ ಲಾ ಗಳು ಮತ್ತು ಸರ್ಕ್ಯೂಟ್ ಆಧರಿಸಿ ಅವುಗಳನ್ನು ಅನ್ವಯಿಸಬಹುದು ಆದ್ದರಿಂದ ಈಗ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನೋಡೋಣ ಅಲ್ಲಿ ಕರೆಂಟ್ i1 ಮತ್ತು i2 ಎಂದು ವಿಂಗಡಿಸಲಾಗಿದೆ i1 R1 ಮೂಲಕ ಹರಿಯುತ್ತಿದೆ ಮತ್ತು i2 R2 ಮೂಲಕ ಹರಿಯುತ್ತಿದೆ R1 ಮತ್ತು R2 ಎರಡರಲ್ಲೂ ವೋಲ್ಟೇಜ್ ಒಂದೇ ಆಗಿರುವುದರಿಂದ ಓಮ್ಸ್ ನಿಯಮವನ್ನುOhm's law ಬಳಸಿಕೊಂಡು i1 ನ ಮೌಲ್ಯವು vR1 ಎಂದು ಕಂಡುಹಿಡಿಯಬಹುದು ಈಗ ಅದೇ ರೀತಿ i2 ಅನ್ನು vR2 ಎಂದು ಬರೆಯಬಹುದು ಆದ್ದರಿಂದ ಅಂತಿಮವಾಗಿ ii1i2vR1vR2v1R11R2vReq ಪ್ರತಿರೋಧ R ಸಮಾನದೊಂದಿಗೆ ಸರಣಿಯಲ್ಲಿ ವೋಲ್ಟೇಜ್ ಸಂಪರ್ಕಗೊಂಡಿರುವ ಸಮಾನ ಅಂಕಿ ಬಳಸಿ ಇದನ್ನು ಪ್ರತಿನಿಧಿಸಬಹುದು ಆದ್ದರಿಂದ 1Req1R11R2 ಈಗ ನೀವು ಅದನ್ನು ಸರಳೀಕರಿಸಲು ಬಯಸಿದರೆ ಏನು ಬರೆಯುತ್ತೀರಿ ಸಮಾನಾಂತರವಾಗಿ n ಪ್ರತಿರೋಧಗಳು ಇದ್ದಲ್ಲಿ 1 ಮೇಲೆ R ಗೆ ಸಮನಾದ ಏನೂ R1 ಮತ್ತು R2 ನಿಂದ 1 ಮತ್ತು Rn ನಿಂದ 1 ರವರೆಗೆ ಅಥವಾ ಗಣಿತದ ಪರಿಭಾಷೆಯಲ್ಲಿ i ನ ಸಂಕಲನದಂತೆ ಬರೆಯಬಹುದು 1 ರಿಂದ N ನ 1 ಬಯ್ Ri ಗೆ ಸಮನಾಗಿರುತ್ತದೆ i ಎಂಬುದು 1 ರಿಂದ N ವರೆಗೆ ಇದೆ 1Req1R11R21Rni1n1Ri ಇಲ್ಲಿ N ಎಂಬುದು ಸಮಾನಾಂತರ ಶೈಲಿಯಲ್ಲಿ ಸಂಪರ್ಕಗೊಂಡಿರುವ ಪ್ರತಿರೋಧಕಗಳ ಸಂಖ್ಯೆಯ ಅಂಶಗಳ ಸಂಖ್ಯೆ ಹಾಗಾದರೆ ಈ ನಿರ್ದಿಷ್ಟ ಅಂಶವನ್ನು ನೀವು ಹೇಗೆ ಸಂಕ್ಷೇಪಿಸಬಹುದು ಸಮಾನಾಂತರವಾಗಿ ಸಂಪರ್ಕಗೊಂಡಿರುವ ಯಾವುದೇ ಸಂಖ್ಯೆಯ ಪ್ರತಿರೋಧಕಗಳ ಸಮಾನ ಪ್ರತಿರೋಧವು ವೈಯಕ್ತಿಕ ಪ್ರತಿರೋಧಗಳ ಪರಸ್ಪರ ಸಂಬಂಧದ ಸಂಬಂಧವಾಗಿದೆ ಎಂದು ಹೇಳುತ್ತದೆ ಆದ್ದರಿಂದ ವೈಯಕ್ತಿಕ ಪ್ರತಿರೋಧಗಳ ಪರಸ್ಪರ ಸಂಬಂಧವು 1Riಆಗಿದ್ದು ನಂತರ ಒಟ್ಟುಗೂಡಿಸಿದಾಗ ಅಂತಿಮವಾಗಿ ಪಡೆಯುವ ಮತ್ತೆ ಅದೇ ರೀತಿಯ ಪ್ರತಿರೋಧಗಳ ಪರಸ್ಪರ ಸಂಬಂಧನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಸಮಾನ ಪ್ರತಿರೋಧದ ಮೌಲ್ಯವನ್ನು ಪಡೆಯುತ್ತೀರಿ ಇದರರ್ಥ R ಸಮಾನತೆಯನ್ನು ಸರಳವಾಗಿ ಬರೆಯಬಹುದು ಎಂಬುದು ವೈಯಕ್ತಿಕ ಪ್ರತಿರೋಧಗಳ ಪರಸ್ಪರ ಸಂಬಂಧದ ಸಂಕಲನದ ಪರಸ್ಪರ ಸಂಬಂಧವಲ್ಲ ಎಂಬುದಾಗಿದೆ ಸರಿನಾ ಈಗ ನೀವು ಕರೆಂಟ್ ವಿಭಾಗದ ಬಗ್ಗೆ ಮಾತನಾಡುವಾಗ ಹಿಂದಿನ ಸ್ಲೈಡ್ನಲ್ಲಿ ನೀವು ನೋಡಿದ ಸರ್ಕ್ಯೂಟ್ ವೈಯಕ್ತಿಕ ಪ್ರತಿರೋಧಕಗಳ ಮೂಲಕ ಹರಿಯುವ ಕರೆಂಟ್ವನ್ನು ನೀವು ಪಡೆಯುತ್ತೀರಿ

i1iR2R1R2i2iR1R1R2 ಈ ಮೌಲ್ಯಗಳನ್ನು ನಾವು ಹೇಗೆ ನಿರ್ಧರಿಸಬಹುದು ಎಂದು ಈಗ ನೀವು ಕೇಳುತ್ತೀರಿ ಆದ್ದರಿಂದ ಈ ನಿರ್ದಿಷ್ಟ ಅಂಕಿ ಅಂಶವನ್ನು ನೋಡುವ ಮೂಲಕ ನೀವು i1 ಮತ್ತು i2 ನ ಮೌಲ್ಯವನ್ನು ಹೇಗೆ ಕಂಡುಹಿಡಿಯಬಹುದು ಎಂದು ನೋಡೋಣ ಈಗ i ಎಂಬುದು ಏನೂ ಅಲ್ಲ ಆದರೆ i1 ಪ್ಲಸ್ i2 ಮತ್ತು ವೋಲ್ಟೇಜ್ v ಅನ್ನು ಎರಡೂ ರೆಸಿಸ್ಟರ್ಗಳಲ್ಲಿ ಅನ್ವಯಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ vi1R1i2R2 ಆದ್ದರಿಂದ ಇಲ್ಲಿಂದ i2 ಮೌಲ್ಯವನ್ನು ಕಂಡುಹಿಡಿಯಬಹುದು ಅದು i1R1R2ಅನ್ನು ಹೊರತುಪಡಿಸಿ ಏನೂ ಅಲ್ಲ ಈಗ ii1i1R1R2 ಈಗ ನೀವು ಸರಳೀಕರಿಸಿದರೆ ii1R1R2R2 ಆದ್ದರಿಂದ i1iR2R1R2 i2iR1R1R2 ಈಗ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಸರ್ಕ್ಯೂಟ್ನಲ್ಲಿ i2 ಮತ್ತು v2 ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ಮತ್ತು 3 ಓಮ್ ರೆಸಿಸ್ಟರ್ನಲ್ಲಿ ವಿದ್ಯುತ್ ಕರಗುತ್ತದೆಇದನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ನೀವು ಏನು ಮಾಡುತ್ತೀರಿ ಈ ಎರಡು ಸಮಾನಾಂತರವಾಗಿ ಸಂಪರ್ಕಗೊಂಡಿರುವುದರಿಂದ ನೀವು ಈ ನೋಡ್ನಲ್ಲಿ ಕಿರ್ಚಾಫ್ನ ಕರೆಂಟ್ ಲಾ ವನ್ನುKirchhoff's current law ಬಳಸಬಹುದು ಮತ್ತು ಸಮಾನ ಪ್ರತಿರೋಧ ಯಾವುದು ಎಂದು ಕಂಡುಹಿಡಿಯಲು ಪ್ರಯತ್ನಿಸಿ ಆದ್ದರಿಂದ ನೀವು ಸಮಾನ ಪ್ರತಿರೋಧವನ್ನು ಪಡೆಯುತ್ತೀರಿ ಅದು Req46||3463636 ಆದ್ದರಿಂದ ಸರ್ಕ್ಯೂಟ್ನ ಒಟ್ಟುಪ್ರತಿರೋಧವು R ಸಮಾನ 6 ಓಮ್ ಆಗಿರುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಬಹುದು iVReq1262A ಈಗ 2 ಓಮ್ನ ಸಮಾನಾಂತರ ಪ್ರತಿರೋಧದ ವೋಲ್ಟೇಜ್ ಮೂಲತಃ ಈ ನಿರ್ದಿಷ್ಟ ವಿಭಾಗದ ಸಮಾನ ಪ್ರತಿರೋಧವಾಗಿರುತ್ತದೆ v2i24 V ಈ ವೋಲ್ಟೇಜ್ v2 ಎರಡೂ ಪ್ರತಿರೋಧಕಗಳಿಗೆ ಸಾಮಾನ್ಯವಾದ ಕಾರಣ ನೀವು v2 ಮೌಲ್ಯವನ್ನು ಕಂಡುಹಿಡಿಯಬಹುದು ಈ ಸಂಯೋಜನೆಗಾಗಿ ಮತ್ತು ಅಂತಿಮವಾಗಿ ಕರೆಂಟ್ ವಿಭಾಗವನ್ನು ಬಳಸಿಕೊಂಡು ನೀವು i2ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು 6 ಓಮ್ ಮತ್ತು 3 ಓಮ್ ಸಮಾನಾಂತರ ಪ್ರತಿರೋಧಕಗಳ ಸಮಾನ ಸಂಯೋಜನೆಗಾಗಿ 4 ವೋಲ್ಟ್ ಮೌಲ್ಯವನ್ನು ಪಡೆಯುತ್ತೀರಿ ಅದು v2 ನಂತರ ಕರೆಂಟ್ ವಿಭಾಗದ ನಿಯಮವನ್ನು ಬಳಸಿಕೊಂಡು ನೀವು ಕರೆಂಟ್ i2 ನ ಮೌಲ್ಯವನ್ನು ಕಾಣಬಹುದು Pv2i24435 33W ಈಗ ಸರಣಿ ಕೆಪಾಸಿಟರ್ಗಳ ಬಗ್ಗೆ ಮಾತನಾಡೋಣ ಈಗ ಕೆಳಗಿನ ಸರ್ಕ್ಯೂಟ್ ಅನ್ನು ಪರಿಗಣಿಸಿ ಅಲ್ಲಿ n ಕೆಪಾಸಿಟರ್ಗಳು ಸರಣಿಯಲ್ಲಿ ಸಂಪರ್ಕ ಹೊಂದಿವೆ ಸರಣಿಯಲ್ಲಿ ಸಂಪರ್ಕಿಸಿರುವುದರಿಂದ ಕಿರ್ಚಾಫ್ನ ವೋಲ್ಟೇಜ್ ಲಾ ವನ್ನುKirchhoff's Voltage law ಅನ್ನು ಬಳಸಬಹುದು ಎಂದು ನೋಡಬಹುದು ಆದ್ದರಿಂದ ಕಿರ್ಚಾಫ್ನ ವೋಲ್ಟೇಜ್ ಲಾ ವನ್ನುKirchhoff's Voltage law ಅನ್ವಯಿಸುವಾಗ ಪಡೆಯುವ ಸಮೀಕರಣ vv1v2vn ಏಕೆಂದರೆ ಈ ವೋಲ್ಟೇಜ್ಗಳು ಪ್ರತ್ಯೇಕ ಕೆಪಾಸಿಟರ್ಗಳಾದ್ಯಂತ ವೋಲ್ಟೇಜ್ ಆಗಿರುತ್ತವೆ ಈಗ ವೋಲ್ಟೇಜ್ v ಎಂದರೇನು kth ಕೆಪಾಸಿಟರ್ಗಾಗಿ ವೋಲ್ಟೇಜ್ v ಎಂದು ವ್ಯಾಖ್ಯಾನಿಸಬಹುದು vkt1Ckt0tidtvk ಇದು ನಾವು ಹಿಂದಿನ ತರಗತಿಯಲ್ಲಿ ಚರ್ಚಿಸಿದ ವಿಷಯ ಅಲ್ಲಿ ನಾವು ವಿವಿಧ ಪ್ರತಿರೋಧಕ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಅಂಶಗಳನ್ನು ವಿಶ್ಲೇಷಿಸಿದ್ದೇವೆ ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಎಲ್ಲಾ ಕೆಪಾಸಿಟರ್ಗಳಿಗೆ ನೀವು ವೋಲ್ಟೇಜ್ಗಳನ್ನು ಸೇರಿಸಿದರೆ ಈಗ ಇದು kth ಕೆಪಾಸಿಟರ್ಗಾಗಿ ನೀವು ಒಟ್ಟು ವೋಲ್ಟೇಜ್ v ನ ಮೌಲ್ಯವನ್ನು ಪಡೆಯುತ್ತೀರಿ v1C1t0tidtv11C2t0tidtv21Cnt0tidtvn ಆದ್ದರಿಂದ ನೀವು ಈ ನಿರ್ದಿಷ್ಟ ಸಮೀಕರಣವನ್ನು ಮರು ವ್ಯವಸ್ಥೆಗೊಳಿಸಿದಾಗ ನೀವು ಅವಿಭಾಜ್ಯದ ಹೊರಗಿನ ಎಲ್ಲಾ ಕೆಪಾಸಿಟನ್ಸ್ಗಳನ್ನು ಕ್ಲಬ್ ಮಾಡಬಹುದು ಏಕೆಂದರೆ ಇವು ಸ್ಥಿರ ಪ್ರಮಾಣಗಳು ಮತ್ತು ನಂತರ ಪಡೆಯುವ ಆರಂಭಿಕ ವೋಲ್ಟೇಜ್ಗಳು ಆಗಿದೆ 1C11C21Cnt0tidtv1t0v2t0vnt0 ಆದ್ದರಿಂದ ನೀವು ಏನು ಬರೆಯಬಹುದು 1Ceqt0tidtv ಈಗ ಈ ಎರಡನ್ನು ಹೋಲಿಸಿದರೆ1Ceq ವೈಯಕ್ತಿಕ ಕೆಪಾಸಿಟನ್ಗಳ ಪರಸ್ಪರ ಸಂಬಂಧದ ಸಂಕಲನವನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ಸುಲಭವಾಗಿ ತೀರ್ಮಾನಿಸಬಹುದು ಆದ್ದರಿಂದ ನೀವು ಸರಳವಾಗಿ ಈ ರೀತಿಯಾಗಿ ಬರೆಯಬಹುದು 1Ceq1C11C21Cni1n1Ci ಅದು ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಕೆಪಾಸಿಟರ್ಗಳ ಸಂಖ್ಯೆ ಈಗ ನೀವು ಏನು ಹೇಳಬಹುದು n ಸರಣಿ ಸಂಪರ್ಕಿತ ಕೆಪಾಸಿಟರ್ಗಳ ಸಮಾನ ಕೆಪಾಸಿಟನ್ಸ್ ವೈಯಕ್ತಿಕ ಕೆಪಾಸಿಟನ್ಸ್ಗಳ ಪರಸ್ಪರ ಮೊತ್ತಕ್ಕೆ ಪರಸ್ಪರ ಸಂಬಂಧವಾಗಿದೆ ಅದು c ಗೆ ಸಮಾನವಾಗಿರುತ್ತದೆ ಅದು ಪ್ರತ್ಯೇಕ ಕೆಪಾಸಿಟನ್ಸ್ಗಳ ಪರಸ್ಪರ ಮೊತ್ತದ ಪರಸ್ಪರ ಸಂಬಂಧವನ್ನು ಹೊರತುಪಡಿಸಿ ಸರಿನಾ ಈಗ ನೀವು ಇದರೊಂದಿಗೆ ಹೋಲಿಸಿದರೆ ಪ್ರತಿರೋಧಕ್ಕೆ ಸಂಬಂಧಿಸಿದ ಹಿಂದಿನ ಚರ್ಚೆಯು ಸರಣಿಯಲ್ಲಿನ ಕೆಪಾಸಿಟರ್ಗಳು ನೀವು ಸಮಾನಾಂತರವಾಗಿ ಪ್ರತಿರೋಧವನ್ನು ನೋಡುವ ರೀತಿಯಲ್ಲಿಯೇ ಸಂಯೋಜಿಸುತ್ತವೆ ಎಂಬುದನ್ನು ಗಮನಿಸಬಹುದು ಈಗ ಸಮಾನಾಂತರವಾಗಿ ಸಂಪರ್ಕಗೊಂಡಿರುವ ಕೆಪಾಸಿಟರ್ಗಳ ಬಗ್ಗೆ ಮಾತನಾಡೋಣ ಇಲ್ಲಿ ಏನು ಮಾಡಬಹುದು ಕಿರ್ಚಾಫ್ ಕರೆಂಟ್ ಲಾವನ್ನು ಸರಳವಾಗಿ ಅನ್ವಯಿಸಬಹುದು ಮತ್ತು ಸಮಾನ ಕೆಪಾಸಿಟನ್ಸ್ನ ಮೌಲ್ಯವನ್ನು ಗುರುತಿಸಬಹುದು ಕಂಡುಹಿಡಿಯಬಹುದು ಆದ್ದರಿಂದ ಇಲ್ಲಿ ಕಿರ್ಚಾಫ್ ಕರೆಂಟ್ ಲಾವನ್ನು ಅನ್ವಯಿಸಿದಾಗ ith ಕೆಪಾಸಿಟರ್ನಲ್ಲಿ ಹರಿಯುವ ಕರೆಂಟ್ ಅನ್ನು ಹೀಗೆ ಬರೆಯಬಹುದು ಎಂದು ತಿಳಿದಿದೆ ikCkdvdt ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದ್ದು ಇದನ್ನೇ ಆದ್ದರಿಂದ ನೀವು ಎಲ್ಲಾ ಕರೆಂಟ್ ಗಳನ್ನು ಒಟ್ಟುಗೂಡಿಸಿದರೆ ಅದು ಸರ್ಕ್ಯೂಟ್ನಲ್ಲಿ ತೋರಿಸಿರುವ ಕರೆಂಟ್ ಸಮಾನವಾಗಿರುತ್ತದೆ ಆದ್ದರಿಂದ ಅದು ಒಟ್ಟು ಕರೆಂಟ್ i1 ಪ್ಲಸ್ i2 ರಿಂದ in ಆಗಿದೆ ಆದ್ದರಿಂದ ಸಮೀಕರಣಗಳನ್ನು ಒಟ್ಟುಗೂಡಿಸಿದಾಗ ಪಡೆಯುತ್ತೀರಿ iC1dvdtC2dvdtCndvdt ಆದ್ದರಿಂದ ಸಮೀಕರಣಗಳನ್ನು ಒಟ್ಟುಗೂಡಿಸಿದರೆ ನೀವು ಬರೆಯಬಹುದು i1nCidvdtCeqdvdt ಅಂತಿಮವಾಗಿ ನೀವು c ಸಮಾನವು ಸರ್ಕ್ಯೂಟ್ನಲ್ಲಿ ಸಮಾನಾಂತರವಾಗಿ ಸಂಪರ್ಕ ಹೊಂದಿದ ವೈಯಕ್ತಿಕ ಕೆಪಾಸಿಟನ್ಗಳ ಸಂಕಲನವನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ಹೇಳುತ್ತೀರಿ ಆದ್ದರಿಂದ n ಸಮಾನಾಂತರ ಸಂಪರ್ಕಿತ ಕೆಪಾಸಿಟರ್ನ ಸಮಾನ ಕೆಪಾಸಿಟನ್ಸ್ ವೈಯಕ್ತಿಕ ಕೆಪಾಸಿಟನ್ಸ್ಗಳ ಮೊತ್ತವನ್ನು ಹೊರತುಪಡಿಸಿದೆ ಆದ್ದರಿಂದ ಈಗ ಪ್ರತಿರೋಧಕಗಳು ಮತ್ತು ಕೆಪಾಸಿಟರ್ಗಳಿಗೆ ಸಂಬಂಧಿಸಿದ ಸರ್ಕ್ಯೂಟ್ಗಳ ಪರಸ್ಪರ ಸಂಬಂಧವನ್ನು ಗಮನಿಸಿದರೆ ಸಮಾನಾಂತರವಾಗಿ ಸಂಪರ್ಕಗೊಂಡಿರುವ ಪ್ರತಿರೋಧಕಗಳನ್ನು ಸರಣಿಯಲ್ಲಿನ ಪ್ರತಿರೋಧಕಗಳಂತೆಯೇ ಸಂಯೋಜಿಸಲಾಗಿದೆ ಎಂದು ಹೇಳಬಹುದು ಈಗ ನಾವು ಇಂಡಕ್ಟರುಗಳ ಬಗ್ಗೆ ಮಾತನಾಡೋಣ ಇಂಡಕ್ಟರುಗಳನ್ನು ಊಹಿಸಿಕೊಳ್ಳಿ ಸರಣಿಯಲ್ಲಿ ಸಂಪರ್ಕಗೊಂಡಿರುವ Ln ಇಂಡಕ್ಟರುಗಳಿವೆ ಆದ್ದರಿಂದ ಏನು ಅನ್ವಯಿಸಬಹುದು ಇಲ್ಲಿ ಕಿರ್ಚಾಫ್ನ ವೋಲ್ಟೇಜ್ ಲಾ ವನ್ನು Kirchhoff's voltage law ಅನ್ವಯಿಸಬಹುದು ಏಕೆಂದರೆ ಅದು ಲೂಪ್ನಲ್ಲಿ ಸಂಪರ್ಕ ಹೊಂದಿದೆ v ಎಂಬುದು ಪ್ರತ್ಯೇಕ ಪ್ರಚೋದಕಗಳಾದ್ಯಂತ ವೈಯಕ್ತಿಕ ವೋಲ್ಟೇಜ್ಗಳ ಸಂಕಲನವನ್ನು ಹೊರತುಪಡಿಸಿದೆ vv1v2vn ಆದ್ದರಿಂದvkLkdidt ಎಲ್ಲಾ ಪ್ರಚೋದಕಗಳಲ್ಲೂ ಒಂದೇ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಏನು ಬರೆಯಬಹುದು vL1didtL2didtLndidt ಆದ್ದರಿಂದ ನೀವು ಎಲ್ಲಾ ಇಂಡಕ್ಟರುಗಳನ್ನು ಒಟ್ಟುಗೂಡಿಸಿದಾಗ ನೀವು ಸರಳವಾಗಿ ಮಾಡಬಹುದು i1nLididtLeqdidt ನಿರ್ದಿಷ್ಟ ಸಮಾನ ಸರ್ಕ್ಯೂಟ್ನಲ್ಲಿ ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಎಲ್ಲಾ ವೈಯಕ್ತಿಕ ಇಂಡಕ್ಟನ್ಗಳ ಸಂಕಲನವನ್ನು ಹೊರತುಪಡಿಸಿ L ಸಮಾನ ಏನೂ ಅಲ್ಲ ಎಂದು ತೀರ್ಮಾನಿಸಬಹುದು ಆದ್ದರಿಂದ n ಸರಣಿ ಸಂಪರ್ಕಿತ ಇಂಡಕ್ಟರುಗಳ ಸಮಾನ ಇಂಡಕ್ಟನ್ಸ್ ಕೆಲವು ವೈಯಕ್ತಿಕ ಇಂಡಕ್ಟನ್ಸ್ ಆಗಿದೆ LeqL1L2Lni1nLi ಆದ್ದರಿಂದ ನೀವು ಸರಣಿ ಸಂಯೋಜಿತ ಪ್ರತಿರೋಧಕಗಳೊಂದಿಗೆ ಪರಸ್ಪರ ಸಂಬಂಧ ಹೊಂದಿದ್ದರೆ ಸರಣಿಯಲ್ಲಿನ ಇಂಡಕ್ಟರುಗಳು ಸರಣಿಯಲ್ಲಿ ಸಂಪರ್ಕ ಹೊಂದಿದ ಪ್ರತಿರೋಧಕಗಳಂತೆಯೇ ಸಮಾನ ಇಂಡಕ್ಟನ್ಸ್ ಅನ್ನು ಹೊಂದಿರುತ್ತವೆ ಎಂದು ಹೇಳಬಹುದು ಈಗ ಸಮಾನಾಂತರವಾಗಿ ಸಂಪರ್ಕಗೊಂಡಿರುವ ಪ್ರಚೋದಕಗಳ ಬಗ್ಗೆ ಮಾತನಾಡೋಣ ಈ ಚಿತ್ರದಲ್ಲಿ ಈ ಪ್ರಚೋದಕಗಳು ಸಮಾನಾಂತರವಾಗಿ ಸಂಪರ್ಕಗೊಂಡಿರುವುದನ್ನು ನೋಡುತ್ತೀರಿ ಈ ಪ್ರಚೋದಕಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿದಾಗ ಇದರರ್ಥ ಕಿರ್ಚಾಫ್ ಕರೆಂಟ್ ಲಾ ವನ್ನುKirchhoff's current law ವನ್ನು ಅನ್ವಯಿಸಬಹುದು ನೀವು ಕಿರ್ಚಾಫ್ ಕರೆಂಟ್ ಲಾ ವನ್ನುKirchhoff's current law ಅನ್ವಯಿಸಿದರೆ ಅದು ವೋಲ್ಟೇಜ್ ಮೂಲದಿಂದ ಬರುವ ಕರೆಂಟ್ ವೈಯಕ್ತಿಕ ಪ್ರಚೋದಕಗಳಲ್ಲಿ ಹರಿಯುವ ಪ್ರತ್ಯೇಕ ಕರೆಂಟ್ ಗಳ ಸಂಕಲನವನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಅಂತಿಮವಾಗಿ ಸಮಾನ ಪ್ರಚೋದನೆಯ ಮೌಲ್ಯವನ್ನು ಕಂಡುಹಿಡಿಯುವ ಸರ್ಕ್ಯೂಟ್ ಉದ್ದೇಶವು ಆಗಿದೆ ಹಾಗಾದರೆ ಏನು ಮಾಡಬೇಕು ಪ್ರತಿ ಪ್ರಚೋದಕಗಳಲ್ಲಿ ಪ್ರತ್ಯೇಕವಾಗಿ ಹರಿಯುವ ಕರೆಂಟ್ ಮೌಲ್ಯವನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ ikt1Lkt0tvdtik i ಅನ್ನು ಅವಿಭಾಜ್ಯ ರೂಪದಲ್ಲಿ ಬರೆಯಬಹುದು ಮತ್ತು ಇಲ್ಲಿ ಒಟ್ಟು ಕರೆಂಟ್ ಮೌಲ್ಯವನ್ನು ಕಂಡುಹಿಡಿಯಲು ಬಳಸಲಾಗಿದೆ ಆದ್ದರಿಂದ ಏನು ಮಾಡಬೇಕು ಪ್ರತಿ ಪ್ರಚೋದಕದಲ್ಲಿ ಹರಿಯುವ ಪ್ರತ್ಯೇಕ ಕರೆಂಟ್ಗಳನ್ನು ಮೊದಲು ಒಟ್ಟುಗೂಡಿಸಬೇಕು ಪ್ರತಿ ಪ್ರಚೋದಕಗಳಾದ್ಯಂತ ವೋಲ್ಟೇಜ್ ಒಂದೇ ಆಗಿರುತ್ತದೆ ಆದ್ದರಿಂದ ಮೊದಲ ಇಂಡಕ್ಟರ್ಗಾಗಿ i11L1t0tvdti1t0 ಇದು ನಾವು ಹೇಳುವ ವಿಷಯ ಆರಂಭದಲ್ಲಿ ನಾವು t0 ಸಮಯದಲ್ಲಿ ಪ್ರಚೋದಕದಲ್ಲಿ ಕೆಲವು ಕರೆಂಟ್ ಇದೆ ಎಂದು ಊಹಿಸುತ್ತೇವೆ ಆದ್ದರಿಂದ ಅದನ್ನು ಆ ಪ್ರಚೋದಕ 1 ರ ಆರಂಭಿಕ ಸ್ಥಿತಿಯೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಪ್ರಚೋದಕ 2 ನ್ನು ನಾವು 1L2t0tvdt ಜೊತೆಗೆ ಪ್ರಚೋದಕದಲ್ಲಿ ಹರಿಯುವ ಆರಂಭಿಕ ಕರೆಂಟ್ ಅನ್ನು ಬರೆಯುತ್ತೇವೆ ಮತ್ತು ಈ ಎಲ್ಲಾ ಅಂಶಗಳನ್ನು ಒಟ್ಟುಗೂಡಿಸಿದಾಗ i1L1t0tvdti11L2t0tvdti21Lnt0tvdtin 1l11L21Lnt0tvdti1t0i2t0int01Leqt0tvdti ಈಗ ನೀವು ಈ ಎರಡನ್ನು ಹೋಲಿಸಿದಾಗ ಬರೆಯಬಹುದು 1Leq1L11L21Lni1n1Li ಆದ್ದರಿಂದ N ಸಮಾನಾಂತರ ಸಂಪರ್ಕಿತ ಪ್ರಚೋದಕಗಳ ಸಮಾನ ಇಂಡಕ್ಟನ್ಸ್ ವೈಯಕ್ತಿಕ ಪ್ರಚೋದನೆಗಳ ಪರಸ್ಪರ ಮೊತ್ತದ ಪರಸ್ಪರ ಸಂಬಂಧವಾಗಿದೆ ಇದರರ್ಥ L ಸಮಾನವನ್ನು ವೈಯಕ್ತಿಕ ಪ್ರಚೋದನೆಗಳ ಪರಸ್ಪರ ಮೊತ್ತದ ಪರಸ್ಪರ ಎಂದು ಸರಳವಾಗಿ ಬರೆಯಬಹುದು ಆದ್ದರಿಂದ ಸಮಾನಾಂತರವಾಗಿ ಸಂಪರ್ಕ ಹೊಂದಿದ ಪ್ರಚೋದಕಗಳನ್ನು ಸಮಾನಾಂತರವಾಗಿ ಪ್ರತಿರೋಧಕಗಳಂತೆಯೇ ಸಂಯೋಜಿಸಲಾಗಿದೆ ಎಂದು ನಾವು ಗಮನಿಸಬಹುದು ಎಲ್ಲಾ ಮೂರು ಪ್ರತಿರೋಧಕಗಳು ಕೆಪಾಸಿಟರ್ಗಳು ಮತ್ತು ಪ್ರಚೋದಕಗಳ ಸಮಾನಾಂತರ ಮತ್ತು ಸರಣಿ ಸಂಯೋಜನೆಯನ್ನು ನಾವು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಈ ಅಂಶಗಳ ನಡುವಿನ ಫಾಸರ್ ಸಂಬಂಧವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಅದು ರೆಸಿಸ್ಟರ್ ಕೆಪಾಸಿಟರ್ ಮತ್ತು ಇಂಡಕ್ಟರ್ಗೆ ವೋಲ್ಟೇಜ್ ಮತ್ತು ಕರೆಂಟ್ ಫಾಸರ್ ಸಂಬಂಧವಾಗಿದೆ ಮತ್ತು ನಂತರ ಸೈನುಸೈಡಲ್ ಬದಲಾಗುವ ವೋಲ್ಟೇಜ್ ಮತ್ತು ಕರೆಂಟ್current ಪ್ರತಿರೋಧದ ಸಂಬಂಧವನ್ನು ಸ್ಥಿರಗೊಳಿಸುತ್ತೇವೆ ಇಂದು ಈ ತರಗತಿಯನ್ನು ಮುಗಿಸುತ್ತೇವೆ ಮುಂದಿನ ತರಗತಿಯಲ್ಲಿ ನಾವು ಈ ಪ್ರಮಾಣಗಳ ಫಾಸರ್ ಪ್ರಾತಿನಿಧ್ಯದೊಂದಿಗೆ ಮುಂದುವರಿಯುತ್ತೇವೆ ಧನ್ಯವಾದಗಳು